ಮತ್ತೊಮ್ಮೆ ಸ್ವಾಗತ ಇದು 33ನೇ ಉಪನ್ಯಾಸ ಮತ್ತೊಮ್ಮೆ ನಾವು double integral ಬಗ್ಗೆಯೇ ನಮ್ಮ ಚರ್ಚೆಯನ್ನು ಮುಂದುವರಿಸಲಿದ್ದೇವೆ ಆದರೆ ಒಂದು ಹೊಸ ಅನ್ವಯ ದೊಂದಿಗೆ ಅದುವೇ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವುದು ನಾವು ಈಗಾಗಲೇ ಡಬಲ್ ಇಂಟೆಗ್ರಲ್ ನ ಉಪಯೋಗದ ಬಗ್ಗೆ ಚರ್ಚಿಸಿದ್ದೇವೆ ಘನಫಲವನ್ನು ಕಂಡುಹಿಡಿಯುವುದು ನಮ್ಮ ಭೂಮಿಕೆಯ ಪ್ರದೇಶದ ವಿಸ್ತೀರ್ಣವನ್ನು ಕಂಡು ಹಿಡಿಯುವುದು ಮತ್ತು ಇತ್ಯಾದಿ ಇಂದು ನಾವು ನಮ್ಮ ಚರ್ಚೆಯನ್ನು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಬಗ್ಗೆ ಮುಂದುವರಿಸಲಿದ್ದೇವೆ ಈಗ ನಾವು ಸಿಂಗಲ್ ಇಂಟೆಗ್ರಲ್ ನ ಪ್ರಕರಣದಲ್ಲಿ ಒಂದು ವಕ್ರರೇಖೆಯ ಉದ್ದವನ್ನು ಕಂಡುಹಿಡಿಯುವುದು ಹೇಗೆ ಎನ್ನುವುದನ್ನು ನೆನಪಿಸಿಕೊಳ್ಳೋಣ ಉದಾಹರಣೆಗೆf ಎಂದು ವ್ಯಾಖ್ಯಾನ ನೀಡಲ್ಪಟ್ಟ ಒಂದು ವಕ್ರರೇಖೆಯನ್ನು ತೆಗೆದುಕೊಳ್ಳೋಣ ಇದು ನಮ್ಮ x ಅಕ್ಷ ಮತ್ತು ಇದು ನಮ್ಮ y ಅಕ್ಷ ಮತ್ತು ಇದು ನಮಗೆ ನೀಡಿರುವ ಉತ್ಪನ್ನ f ಆಗ ನಾವು ಏನು ಮಾಡುತ್ತಿದ್ದೆವೆಂದರೆ ನಮಗೆ ನೀಡಿರುವ a ಇಂದ b ವರೆಗಿನ ಪೂರ್ತಿ ಭೂಮಿಕೆಯನ್ನು ಸಣ್ಣ ಸಣ್ಣ ವರ್ಗಗಳಾಗಿ ಮಾಡಿಕೊಳ್ಳುತ್ತೇವೆ ಇಲ್ಲಿ ನಾವು ಇಂದ ವರೆಗಿನ ಒಂದು ವರ್ಗವನ್ನು ತೋರಿಸಿದ್ದೇವೆ ನಾವು ನಮ್ಮa ಇಂದ b ವರೆಗಿನ ಇಡೀ ಭೂಮಿಕೆಯನ್ನು n ವರ್ಗಗಳಾಗಿ ವಿವೇಚಿಸಿಕೊಂಡಿದ್ದೇವೆ ಈಗ ನಾವು ಮತ್ತು ನಡುವಣದ ವರ್ಗದಲ್ಲಿ i ಎಂಬ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ ಈಗ ನಾವು ಆ ಬಿಂದುವಿಗೆ ಒಂದು ಸ್ಪರ್ಶಕವನ್ನು ಎಳೆಯೋಣ ಮತ್ತು ಅದನ್ನು ಮತ್ತು ಎಂದು ಕರೆಯೋಣ ವರ್ಗಗಳ ಅಂತರವು 0 ಗೆ ಸಮೀಪಿಸುವಾಗ ಎಲ್ಲಾ ವರ್ಗಗಳಲ್ಲಿ ಎಳೆದಿರುವ ಸ್ಪರ್ಶಕಗಳ ಉದ್ದದ ಮೊತ್ತದ ಮಿತಿಯೇ ನಮ್ಮ ವಕ್ರರೇಖೆಯ ಉದ್ದವಾಗಿರುತ್ತದೆ ಇದು ಈ ಬಿಂದುವಿನಲ್ಲಿ ಎಳೆದಿರುವ ಸ್ಪರ್ಶಕ ಮತ್ತು ಈ ವರ್ಗಗಳ ನಡುವಿನ ಅಂತರ ಈ ಸ್ಪರ್ಶಕ ಮತ್ತು x ಅಕ್ಷದ ನಡುವಿನ ಕೋನವನ್ನು ಎಂದು ಸೂಚಿಸೋಣ ಸ್ಪರ್ಶಕದ ಉದ್ದ ಮತ್ತು ತ್ರಿಕೋಣದ ಪಾದವು ಮತ್ತು ಇದರ ನಡುವಿನ ಕೋನ ನಮಗೆ ನೀಡಿರುವ ವಕ್ರರೇಖೆಯನ್ನು l ಎಂದು ಕರೆಯೋಣ ಇಲ್ಲಿನ ಎಲ್ಲಾ ಸ್ಪರ್ಶಕಗಳ ಉದ್ದವನ್ನು ಕೂಡಿಸಿ ಅನಂತರ ಅದರ ಮಿತಿಯನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ನಾವು ಮಿತಿಯನ್ನು ತೆಗೆದುಕೊಳ್ಳದಿದ್ದರೆ ದೋಷಉಂಟಾಗುತ್ತದೆ ಏಕೆಂದರೆ ಈ ಸ್ಪರ್ಶಕವು ಸಂಪೂರ್ಣವಾಗಿ ಈ ವರ್ಗ ನಲ್ಲಿ ನಮಗೆ ನೀಡಿರುವ ವಕ್ರರೇಖೆಯನ್ನು ಪ್ರತಿಬಿಂಬಿಸುವುದಿಲ್ಲ ಆದರೆ 0 ಗೆ ಸಮೀಪಿಸಿದ್ದಲ್ಲಿ ಅಂತಿಮವಾಗಿ ನಮಗೆ ನಮ್ಮ ವಕ್ರರೇಖೆಯ ಉದ್ದವು ಲಭ್ಯವಾಗುತ್ತದೆ

ಆದ್ದರಿಂದ ನಾವು i1 ಇಂದ n ವರೆಗಿನಮಿತಿಯನ್ನು ಪಡೆಯಬೇಕು ಮತ್ತು ಇಲ್ಲಿ n ಅನಂತದವರೆಗೂ ಹೋಗುತ್ತದೆ ವಕ್ರರೇಖೆಯ ಉದ್ದ L ಆದ್ದರಿಂದ ಈಗ ನಾವು ಕಲಿತಿದ್ದೇನೆಂದರೆ ವಕ್ರರೇಖೆಯ ಉದ್ದವನ್ನು ಕಂಡುಹಿಡಿಯುವ ಸೂತ್ರವು

ಇದರ ವಿಸ್ತರಿಸದ ಭಾಗವಾಗಿ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಸ್ಪರ್ಶಕ ರೇಖೆಯ ಬದಲು ಸ್ಪರ್ಶಕ ಸಮತಲದ ಬಗ್ಗೆ ಮಾತನಾಡುತ್ತೇವೆ ಇಲ್ಲಿ ನಾವು ಸ್ಪರ್ಶಕದ ತುಂಡುಗಳನ್ನು ಕೂಡಿಸಿ ವಕ್ರರೇಖೆಯ ಉದ್ದವನ್ನು ಕಂಡುಹಿಡಿದಿದ್ದೇವೆ ಅದೇ ರೀತಿ ಎರಡು ಆಯಾಮದಲ್ಲಿ ಮೇಲ್ಮೈಯನ್ನು ಕಂಡುಹಿಡಿಯಲಿದ್ದೇವೆ ನಾವು ಸ್ಪರ್ಶಕ ಸಮತಲದ ತುಂಡುಗಳನ್ನು ಹೊಂದಿದ್ದೇವೆ ಮತ್ತು ನಾವು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಮೂಲತಃ ಆ ತುಂಡುಗಳನ್ನು ಕೂಡಿಸಿ ಅದರ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ನಾವು ಇದನ್ನು ಕೇವಲ ವಿಸ್ತರಿಸದ ಭಾಗವಾಗಿ ತೆಗೆದುಕೊಳ್ಳುವುದು ಅಧಿಕೃತವಾದ ಸಾಧನೆ ಆಗುವುದಿಲ್ಲ ಆದರೆ ನಮಗೆ ಒಂದು ವೇರಿಯಬಲ್ ನ ಪರಿಕಲ್ಪನೆಯ ಪ್ರಕಾರ ವಕ್ರರೇಖೆಯ ಉದ್ದ ಎಂದು ಅರ್ಥವಾಗಿದ್ದರೆ ಅದರದ್ದೇ ವಿಸ್ತರಿಸದ ಭಾಗವಾಗಿ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಬಹುದು ಆದ್ದರಿಂದ ನಾವು ವಕ್ರರೇಖೆಯ ಉದ್ದದ ಸೂತ್ರವು a ಇಂದ b ವರೆಗೆ ಇತ್ತು ಆದ್ದರಿಂದ ನಾವು integrand ಆದಅನ್ನು ನಮ್ಮ ಭೂಮಿಕೆಯಲ್ಲಿ integrate ಮಾಡಿದ್ದೆವು ಅದೇ ರೀತಿ ಮೇಲ್ಮೈ ನಲ್ಲಿ ನಮ್ಮ ಉತ್ಪನ್ನ z fx y ಮತ್ತುಆದ್ದರಿಂದ ನಮ್ಮ ಮೇಲ್ಮೈ z fx yಆಗುತ್ತದೆ ಆದ್ದರಿಂದ ಇದು ನಮ್ಮ ಮೇಲ್ಮೈ ಮತ್ತು1 ಆಯಾಮದಲ್ಲಿ ಮಾಡಿದ ಹಾಗೆಯೇ ಮಾಡಿ ಇದರ ವಿಸ್ತೀರ್ಣವನ್ನು ಪಡೆಯಬಹುದು ಇಲ್ಲಿ ನಮ್ಮ ಹತ್ತಿರ double integral ಇದೆ ಮತ್ತು ಮೇಲಿನಂತೆಯೇ ವರ್ಗಮೂಲ ಇದೆ ಮತ್ತು ಮೊದಲಿನಂತೆಯೇ derivative ಬದಲು first order partial derivative ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ integrand ಅನ್ನು ನಮ್ಮ ಭೂಮಿಕೆಯಾದ xy ಸಮತಲದಲ್ಲಿ integrate ಮಾಡುತ್ತೇವೆ ಇದು ಕೇವಲ xy ಸಮತಲದಲ್ಲಿ ನಮಗೆ ನೀಡಿರುವ ಮೇಲ್ಮೈನ ಪ್ರೊಜೆಕ್ಷನ್ ಆಗಿರುತ್ತದೆ ಆದ್ದರಿಂದ ನಮಗೆ z ಅಕ್ಷದಲ್ಲಿ ಕೊಟ್ಟಿರುವ ಮೇಲ್ಮೈಯನ್ನು xy ಸಮತಲದ ಮೇಲೆ ಪ್ರಜೆಕ್ಟ್ ಮಾಡಿದರೆ ಆಗ D ನಿಖರವಾಗಿ xy ಸಮತಲದ ಮೇಲಿನ ಭೂಮಿಕೆ ಆಗುತ್ತದೆ ಆದ್ದರಿಂದ D ನಮ್ಮ ಮೇಲ್ಮೈನ ಪ್ರೊಜೆಕ್ಷನ್ ಆಗಿರುತ್ತದೆ ಈ ಸೂತ್ರವು ನಮಗೆ ನೀಡಿರುವ ಉತ್ಪನ್ನವು z fxy ಆದ್ದರಿಂದ ಈ ಕೆಳಗಿನಂತಿದೆ ಇಲ್ಲಿ D xy ಸಮತಲದ ಮೇಲಿನ ಪ್ರೊಜೆಕ್ಷನ್ ಆಗಿದೆ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ partial derivative ಅನ್ನೋ x ಮತ್ತು y ಗೆ ಅನುಗುಣವಾಗಿ ತೆಗೆದುಕೊಂಡಿದ್ದೇವೆ ಅದು ಸಹಜವೂ ಹೌದು ಆದರೆ ಉದಾಹರಣೆಗೆ ನಮಗೆನೀಡಿದ ಉತ್ಪನ್ನವು xμyz ಅಥವಾ yψxz ಆಗಿದ್ದರೆ ಆ ಪ್ರಕರಣದಲ್ಲಿ ಖಂಡಿತವಾಗಿಯೂ ನಮ್ಮ ಸೂತ್ರವು ಬದಲಾಗುತ್ತದೆ ಈ ಪ್ರಕರಣದಲ್ಲಿ x y ಮತ್ತು z ನ ಉತ್ಪನ್ನವಾಗಿ ಇದ್ದರೆ partial derivatives ಕೂಡ y ಮತ್ತು z ನ ಅನುಗುಣವಾಗಿರುತ್ತದೆ ಆಗ ಈ ಭೂಮಿಕೆಯೂ ಕೂಡ ನಮ್ಮ ಮೇಲ್ಮೈ yz ಸಮತಲದ ಮೇಲೆ ಆದ ಪ್ರೊಜೆಕ್ಷನ್ ಆಗಿರುತ್ತದೆ ಮತ್ತು ನಮ್ಮ ಉತ್ಪನ್ನವು yψxz ಆಗಿದ್ದರೆ ಆಗ integrand ನಲ್ಲಿನ parial derivative ಗಳು x ಮತ್ತುz ಗೆ ಅನುಗುಣವಾಗಿರುತ್ತದೆ ಮೊದಲನೇ ಪ್ರಕರಣದಲ್ಲಿ ಅಂದರೆ xμyz ಆಗಿದ್ದಾಗ ನಮ್ಮ ಭೂಮಿಕೆಯನ್ನು ಎಂದು D ಸೂಚಿಸುತ್ತೇವೆ ಮತ್ತು ಅದರ ಇಂಟೆಗ್ರಲ್ ಈ ಕೆಳಗಿನಂತಿರುತ್ತದೆ ಮತ್ತುಈ yz ಸಮತಲದ ಮೇಲಿನಪ್ರಜೆಕ್ಷನ್ ಆಗಿರುತ್ತದೆ ಒಂದು ವೇಳೆ ನಮ್ಮ ಉತ್ಪನ್ನ yψxzಆಗಿದ್ದರೆ ಆಗ ನಮ್ಮ partial derivative x ಮತ್ತು zನ ಅನುಗುಣವಾಗಿರುತ್ತದೆ ಮತ್ತು D yz ಸಮತಲದ ಮೇಲಿನ ಪ್ರೊಜೆಕ್ಷನ್ ಆಗುತ್ತದೆ ಒಟ್ಟಾರೆ yzಸಮತಲ ಮತ್ತು xz ಸಮತಲದ ಮೇಲಿನ ಮೇಲ್ಮೈನ ಪ್ರೊಜೆಕ್ಷನ್ ಆಗಿರುತ್ತದೆ ಆದ್ದರಿಂದ ನಾವು ಡಬಲ್ ಇಂಟೆಗ್ರಲ್ ನ ಸಹಾಯದಿಂದ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಈ ಕೆಳಗಿನಂತೆ ಬರೆಯಬಹುದು ಒಂದು ವೇಳೆ ನಾವು ನಮ್ಮ ಭೂಮಿಕೆ Dಯ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕಾದರೆ ಈ integrand ಅನ್ನು 1 ಎಂದು ಬರೆದುಕೊಳ್ಳಬೇಕು ಒಟ್ಟಾರೆ ನಮಗೆ ಇದರ ಇದರಿಂದ ಮೂರು ಉಪಯೋಗಗಳಿವೆ ಮೊದಲನೆಯದು ನಮ್ಮ ಭೂಮಿಕೆಯ ವಿಸ್ತೀರ್ಣವನ್ನು ಕಂಡು ಹಿಡಿಯುವುದು ಎರಡನೆಯದು ಡಬಲ್ ಇಂಟೆಗ್ರಲ್ ಅನ್ನು ಬಳಸಿ ಕೊಟ್ಟಿರುವ ಮೇಲ್ಮೈನ ಕೆಳಭಾಗ ದಿಂದ xy ಸಮತಲದ ವರೆಗಿನ ಘನಫಲ ವನ್ನು ಕಂಡು ಹಿಡಿಯುವುದು ಆಗ ನಮ್ಮ integrand ಕೇವಲ fx y ಆಗುತ್ತದೆ ಮತ್ತು ಈಗ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಲು integrand ಈ ಕೆಳಗಿನಂತಿರುತ್ತದೆ

ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಗೋಳನ ಮೇಲ್ಮೈ ವಿಸ್ತೀರ್ಣ ವನ್ನು ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಗೋಳದ ಕೇಂದ್ರವು 0 0 0 ಮತ್ತು ಅದರ ಸಮೀಕರಣವು ಆಗಿದೆ ಆದ್ದರಿಂದ ಇದರ ತ್ರಿಜ್ಯವು a ಆಗಿರುತ್ತದೆ ನಾವು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಆದ್ದರಿಂದ ಮೊದಲು ನಾವು ಇದರ ಮೇಲಿನ ಅರ್ಧ ಭಾಗವನ್ನು xy ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿದರೆ ನಮಗೆ xy ಸಮತಲದ ಮೇಲೆ a ತ್ರಿಜ್ಯದ ಒಂದು ವೃತ್ತ ಲಭ್ಯವಾಗುತ್ತದೆ ಹೇಳಬೇಕೆಂದರೆ ನಾವು ಯಾವುದೇ ಸಮತಲದ ಮೇಲೆ ಗೋಳವನ್ನು ಪ್ರಜೆಕ್ಟ್ ಮಾಡಬಹುದು ಆದ್ದರಿಂದ ನಾವು ಇಲ್ಲಿ xy ಸಮತಲದ ಮೇಲೆ ಪ್ರಜೆಕ್ಟ್ ಮಾಡೋಣ ಆಗ ಇದು xy ಸಮತಲದ ಮೇಲಿನ ಒಂದು ವೃತ್ತ ವಾಗುತ್ತದೆ ಮತ್ತು ಇದರ ಕೇಂದ್ರ ಬಿಂದು 0 ಆಗಿರುತ್ತದೆ ಈಗ ನಮ್ಮ ಭೂಮಿಕೆಯು xy ಸಮತಲದ ಮೇಲಿನ ಒಂದು ವೃತ್ತ ಮತ್ತು ಮೇಲ್ಮೈ ಆಗುತ್ತದೆ ಏಕೆಂದರೆ ನಾವು ಕೇವಲ ಮೇಲರ್ಧ ಭಾಗವನ್ನು ಮಾತ್ರವೇ ಪರಿಗಣಿಸಿದ್ದೇವೆ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಲೆಕ್ಕಹಾಕಲು ಅದರ ದುಪಟ್ಟನ್ನು ತೆಗೆದುಕೊಂಡರೆ ಆಯಿತು ನಾವು ಈ ಮೇಲ್ಮೈಯನ್ನು xy ಸಮತಲದ ಮೇಲೆ ಪ್ರಜೆಕ್ಟ್ ಮಾಡಿದರೆ ನಮಗೆ a ತ್ರಿಜ್ಯದ ಒಂದು ವೃತ್ತ ಲಭ್ಯವಾಗುತ್ತದೆ ಮತ್ತು ಅದರ ಕೇಂದ್ರಬಿಂದು 00 ಆಗಿರುತ್ತದೆ ಆದ್ದರಿಂದ ಈ ಸಮೀಕರಣ ನಮ್ಮ ಮೇಲ್ಮೈನ ಮೇಲರ್ಧ ಭಾಗದ್ದಾಗಿರುತ್ತದೆ ಮತ್ತು ಈಗ ನಾವು x ಮತ್ತು y ಗೆ ಅನುಗುಣವಾದ z ನ partial derivative ಗಳನ್ನು ಕಂಡುಹಿಡಿಯಬೇಕಾಗುತ್ತದೆ ಏಕೆಂದರೆ ಸೂತ್ರದಲ್ಲಿ ನಮಗೆ ಅದರ ಅವಶ್ಯಕತೆ ಇದೆ ಆದ್ದರಿಂದ x ಗೆ ಅನುಗುಣವಾದ z ನ partial derivative ಹೀಗಿರುತ್ತದೆ ಮತ್ತು y ಗೆ ಅನುಗುಣವಾದ z ನ partial derivative ಹೀಗಿರುತ್ತದೆ

ಆದ್ದರಿಂದ ಈ integral ಅನ್ನು ಲೆಕ್ಕ ಹಾಕುವುದರಿಂದ ನಮಗೆ ನಮ್ಮ ಗೋಳದ ಮೇಲ್ಮೈ ವಿಸ್ತೀರ್ಣ ಲಭ್ಯವಾಗುವುದು

ಈಗ ನಾವು z ನ partial derivative ಹೊಂದಿದ್ದೇವೆ ಮತ್ತು ಇದೆ ಇದರ ಸೂತ್ರ ಈಗ ಇದನ್ನು ನಾವು ನಮ್ಮ ಇಂಟೆಗ್ರಲ್ ನಲ್ಲಿ ಹಾಕಬೇಕು ಆಗ ನಮಗೆ ಏನು ದೊರಕುತ್ತದೆ

ಮತ್ತು ಖಚಿತವಾಗಿದೆ ಇದೇ ನಮ್ಮ ಮೇಲ್ಮೈ ನ ವಿಸ್ತೀರ್ಣ ನಾವು ಡಬಲ್ ಇಂತೆಗ್ರಲ್ ಇಂಟೆಗ್ರಲ್ ಮತ್ತು ಧ್ರುವೀಯ ಪದ್ಧತಿಯನ್ನು ಬಳಸಿ ಮೇಲ್ಮೈ ವಿಸ್ತೀರ್ಣವನ್ನು ಸರಳವಾಗಿ ಕಂಡುಹಿಡಿಯಬಹುದು ಮುಂದಿನ ಸಮಸ್ಯೆಗೆ ತೆರಳೋಣ ಇಲ್ಲಿ ನಾವು ಗೋಳದ ಒಂದು ಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಮತ್ತೊಮ್ಮೆ ನಮಗೆ ನೀಡಿರುವ ಗೋಳದ ಸಮೀಕರಣ ಈ ಗೋಳ ಒಂದು ಸಿಲಿಂಡರ್ ನಿಂದ ಕತ್ತರಿಸಲ್ಪಟ್ಟಾಗ ಸಿಗುವ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಇಲ್ಲಿ

ಇಲ್ಲಿ ಒಂದೇ ಒಂದು ಕಷ್ಟದ ಭಾಗವೆಂದರೆ integral ನಾ ಮಿತಿಯನ್ನು ಹುಡುಕುವುದು ಅದರಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದಿರಬೇಕು ಈ ಪ್ರಕರಣದಲ್ಲಿ ಒಂದು ಗೋಳವು ಸಿಲಿಂಡರ್ ನಿಂದ ಕತ್ತರಿಸಲ್ಪಟ್ಟಿತ್ತು ಆದ್ದರಿಂದ ಇದರ xyಸಮತಲದ ಮೇಲಿನ ಪ್ರೊಜೆಕ್ಷನ್ ಕೇವಲ ಒಂದು ವೃತ್ತವಾಗುತ್ತದೆ ಒಂದು ವೇಳೆ ನಾವು ಅದರ ಪ್ರೊಜೆಕ್ಷನ್ ಅನ್ನು ಕಂಡುಹಿಡಿದರೆ ಅನಂತರ ಈ integrationಗೆ ನಾವು ಸುಲಭವಾಗಿ ಲಿಮಿಟ್ ಗಳನ್ನು ನೀಡಬಹುದು ಈಗ ನಾವು ಒಂದು ಕೊನೆಯ ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾವು ಸಿಲಿಂಡರ್ ಒಳಗೆ ಇರುವ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಮತ್ತೊಮ್ಮೆ ನಾವು ಒಂದು ಸಿಲಿಂಡರನ್ನು ಹೊಂದಿದ್ದೇವೆ ಮತ್ತು ಸಿಲಿಂಡರ್ ಕೇಂದ್ರವು 00 ಆಗಿದೆ ಮತ್ತು ಅದರ ತ್ರಿಜವು 1 ಆಗಿದೆ ಮತ್ತೊಂದು ಸಮೀಕರಣವು zxyಆಗಿದೆ ಹಾಗೆ ನೋಡಿದರೆ ಇದು ಮೇಲೆ ನೋಡಿದ ಉಳಿದ ಉದಾಹರಣೆ ಗಳಿಗಿಂತ ಸುಲಭವಾಗಿದೆ ಮತ್ತೊಮ್ಮೆ ಇಲ್ಲಿಯೂ ಕೂಡ ಸಿಲೆಂಡರ್ ನ ಪ್ರೊಜೆಕ್ಷನ್ ನನ್ನು ತೆಗೆದುಕೊಳ್ಳಬೇಕು ಇಲ್ಲಿಯೂ ಕೂಡ ಇದರ ಪ್ರೋಜಕ್ಷನ್ ಕೇವಲ ಒಂದು ವೃತ್ತ ವಾಗಿರುತ್ತದೆ ಏಕೆಂದರೆ ನಮಗೆ ನೀಡಿರುವ ಸಿಲಿಂಡರ್ circular cylinder ಆಗಿದೆ ಮತ್ತುಆ ಸಿಲಿಂಡರ್ ಒಂದು ಮೇಲ್ಮೈಯನ್ನು ಕತ್ತರಿಸುತ್ತಿದೆ ನಮಗೆ ಎಂದು ಲಭ್ಯವಾಗುತ್ತದೆ ಮತ್ತು ನಮಗೆ ಇದರ partial devivatives ಬೇಕಾಗುತ್ತದೆ ಅದು ಈ ಕೆಳಗಿನಂತಿದೆ

ಆದ್ದರಿಂದ ನಾವು ಇಲ್ಲಿ ಡಬಲ್ ಇಂತೆಗ್ರಲ್ ನ ಮತ್ತೊಂದು ಉಪಯೋಗವಾದ ಬಗ್ಗೆ ಚರ್ಚಿಸಿದ್ದೇವೆ ಅದು ಎಂಬ ಒಂದು ಸರಳ ಸೂತ್ರದ ಸಹಾಯದಿಂದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವುದು ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕಾದ ಒಂದು ಅಂಶ ಏನೆಂದರೆ ನಮ್ಮ ಭೂಮಿಕೆಯು xy ಸಮತಲದ ಮೇಲೆ ನಮಗೆ ನೀಡಿರುವ ಮೇಲ್ಮೈನ ಪ್ರೊಜೆಕ್ಷನ್ ಆಗಿರುತ್ತದೆ ಎಂಬುದು ಒಂದು ಸಾರಿ ನಾವು ಭೂಮಿಕೆಯನ್ನು ಗುರುತಿಸಿದರೆ ಅನಂತರ ಮಿತಿಗಳನ್ನು ಹಾಕುವುದು ತುಂಬಾ ಸುಲಭವಾಗುತ್ತದೆ ಮತ್ತು ನಾವು ಸುಲಭವಾಗಿ ಇಂಟೆಗ್ರಲ್ ಅನ್ನು ಕಂಡುಹಿಡಿಯಬಹುದು ಈ ಉಪನ್ಯಾಸಕ್ಕೆ ಬಳಸಿದ ಉಲ್ಲೇಖಗಳು ಇಂತಿವೆ ಧನ್ಯವಾದಗಳು